ಇದೀಗ ನಿಯೋಜನೆ 6 ರ ನಾಲ್ಕು ಸಮಸ್ಯೆಗಳನ್ನು ಶೈಲೇಂದರ್ ಕುಮಾರ್ ಅವರು ಪರಿಹರಿಸಿದ್ದಾರೆ ಮುಂದಿನ ನಾಲ್ಕು ಸಮಸ್ಯೆಗಳನ್ನು ಕಾನ್ಪುರದ ಐಐಟಿಯಲ್ಲಿ ನಮ್ಮ ವಿಭಾಗದಲ್ಲಿ ಪಿಎಚ್ ಡಿ ವಿದ್ಯಾರ್ಥಿಯಾಗಿರುವ ಅನ್ಮೋಲ್ ಟಾಕೂರ್ ಅವರು ಪರಿಹರಿಸಲಿದ್ದಾರೆ ಹಾಗಾದರೆ ಇಲ್ಲಿ ಅನ್ಮೋಲ್ ಟಾಕೂರ್ ಇದ್ದಾರೆ ವಿದ್ಯಾರ್ಥಿ ಪರಿಚಯಕ್ಕಾಗಿ ಧನ್ಯವಾದಗಳು ಸರ್ ಆದ್ದರಿಂದ ನಾನು ಅಸೈನ್ಮೆಂಟ್ ಸಂಖ್ಯೆ 6 ರ ಉಳಿದ ನಾಲ್ಕು ಸಮಸ್ಯೆಗಳನ್ನು ಮಾಡಲಿದ್ದೇನೆ ಆದ್ದರಿಂದ ಸಮಸ್ಯೆ ಸಂಖ್ಯೆ 5 ನಾನು ಸಮಸ್ಯೆಯನ್ನು ಮೊದಲು ಹೇಳಲಿದ್ದೇನೆ ಆದ್ದರಿಂದ ಸಮಸ್ಯೆಯೆಂದರೆ ಒಂದು ಗೋಳವು ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಸಿಗ್ಮಾವನ್ನು ಹೊಂದಿರುತ್ತದೆ ಆದ್ದರಿಂದ ಒಂದು ಗೋಳವನ್ನು ಪರಿಗಣಿಸಿ ಅದು ಮೇಲ್ಮೈ ಚಾರ್ಜ್ ಅನ್ನು ಸಿಗ್ಮಾಕ್ಕೆ ಒಯ್ಯುತ್ತದೆ ಅದರ ಮೇಲ್ಮೈ ಮೇಲೆ ಅದು ಮೂಲದಲ್ಲಿದೆ ಆದ್ದರಿಂದ ಇದು ಕೇಂದ್ರ ಮೂಲವಾಗಿದೆ ಮತ್ತು ಇದು ಒಮೆಗಾ z ಕ್ಯಾಪ್ ಆಗಿರುವ ಕೋನೀಯ ವೇಗದ ಒಮೆಗಾದೊಂದಿಗೆ z ಅಕ್ಷದ ಸುತ್ತ ತಿರುಗುತ್ತಿದೆ ಒಳ್ಳೆಯದು ಆದ್ದರಿಂದ ನಾನು ಅದನ್ನು ಮೊದಲು ಚಿತ್ರಿಸುತ್ತೇನೆ ಆದ್ದರಿಂದ ಇದು ಈ ಒಮೆಗಾ z ಕ್ಯಾಪ್ನಂತೆ ತಿರುಗುತ್ತಿದೆ ಆದ್ದರಿಂದ ಮೇಲ್ಮೈಯಿಂದ ಹೊರಗಿರುವ ಪಾಯಿಂಟಿಂಗ್ ವೆಕ್ಟರ್ ಅನ್ನು ನೀಡಲಾಗಿದೆ ಆದ್ದರಿಂದ ನಾವು ಈ ವ್ಯವಸ್ಥೆಗೆ ಪಾಯಿಂಟಿಂಗ್ ವೆಕ್ಟರ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಈ ವ್ಯವಸ್ಥೆಯನ್ನು ಪರಿಹರಿಸಲು ನಾನು ಉಪನ್ಯಾಸ ಸಂಖ್ಯೆ 25 ಅನ್ನು ಉಲ್ಲೇಖಿಸುತ್ತೇನೆ ಅದರಲ್ಲಿ ಬೋಧಕನು ಅಂತಹ ವ್ಯವಸ್ಥೆಗಳಿಗೆ ಕಾಂತೀಯ ಕ್ಷೇತ್ರವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ ನಾನು ನೇರವಾಗಿ ಈ ತಿರುಗುವ ಗೋಳದ ವೆಕ್ಟರ್ ವಿಭವವನ್ನು ಬರೆಯುತ್ತಿದ್ದೇನೆ ಅಲ್ಲಿಂದ ನಾವು ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇವೆ ನಾವು ಈ ವ್ಯವಸ್ಥೆಗೆ ವಿದ್ಯುತ್ ಕ್ಷೇತ್ರವನ್ನು ಸಹ ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಂತರ ನಾವು ಪಾಯಿಂಟಿಂಗ್ ವೆಕ್ಟರ್ ಅನ್ನು ಲೆಕ್ಕಾಚಾರ ಮಾಡಲು ಚಲಿಸುತ್ತೇವೆ ಆದ್ದರಿಂದ ನೀವು ಉಪನ್ಯಾಸ ಸಂಖ್ಯೆ 25 ರಲ್ಲಿ ಟಿಪ್ಪಣಿಗಳನ್ನು ಹಿಂತಿರುಗಿ ನೋಡಿದರೆ ವೆಕ್ಟರ್ ವಿಭವವಾದ ಅಂತಹ ವ್ಯವಸ್ಥೆಗೆ A ಯನ್ನು mu ನಾಟ್ ಕ್ಯಾಪಿಟಲ್ R ತ್ರಿಜ್ಯವಾಗಿ ನೀಡಲಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ನಾನು ಇಲ್ಲಿ ಹೇಳುತ್ತೇನೆ R ಎಂಬುದು ತ್ರಿಜ್ಯ mu ನಾಟ್ ಕ್ಯಾಪಿಟಲ್ R ಒಮೆಗಾ ಸಿಗ್ಮಾ r sin ಥೀಟಾ r ಎಂಬುದು ವೆಕ್ಟರ್ ವಿಭವವನ್ನು 3 ರಿಂದ ಭಾಗಿಸಿದಾಗ ನಾವು ಲೆಕ್ಕಾಚಾರ ಮಾಡಲಿರುವ ದೂರವಾಗಿದೆ ಇದು ಇದು r ಸ್ಮಾಲರ್ ಧ್ಯಾನ್ ಕ್ಯಾಪಿಟಲ್ R ಮತ್ತು mu ನಾಟ್ R ಟು ಪವರ್ ಆಫ್ 4 ಒಮೆಗಾ ಸಿಗ್ಮಾ sin ಥೀಟಾ ಡಿವೈಡೆಡ್ ಬೈ 3 r ಸ್ಕ್ವೇರ್ r ಗ್ರೇಟರ್ ಧ್ಯಾನ್ ಆರ್ ಈಕ್ವಲ್ಸ್ ಟು R A 0Rωσrsinθ3 r≤R 0R4ωσsinθ3r2 r≥R ಆದ್ದರಿಂದ ನಮ್ಮ ಸಮಸ್ಯೆಯಲ್ಲಿ ನಾವು ಹೊರಗೆ ಲೆಕ್ಕ ಹಾಕಬೇಕು ಆದ್ದರಿಂದ ನಾವು ಈ ಊಹೆಯನ್ನು ನಂತರ ಬಳಸುತ್ತೇವೆ ಸದ್ಯಕ್ಕೆ ನಾವು ಸಣ್ಣ r ಮತ್ತು ಕ್ಯಾಪಿಟಲ್ R ಅನ್ನು ಬಳಸುತ್ತೇವೆ ನಂತರ ನಾವು ಕ್ಯಾಪಿಟಲ್ R ಗೆ ಸಮಾನವಾದ ಸಣ್ಣ r ಅನ್ನು ಹಾಕುತ್ತೇವೆ ಆದ್ದರಿಂದ ಇದನ್ನು ನೆನಪಿಸಿ ಆದ್ದರಿಂದ ಒಮ್ಮೆ ನಾವು A ಅನ್ನು ಪಡೆದ ನಂತರ ನಾವು B ಅನ್ನು ಲೆಕ್ಕಾಚಾರ ಮಾಡಬಹುದು ಅದು ಈ A ಯ ಕರ್ಲ್ನಿಂದ ನೀಡಲಾದ ಕಾಂತೀಯ ಕ್ಷೇತ್ರವಾಗಿದೆ BA ನಾನು ನಿಮಗಾಗಿ ಈ ವ್ಯಾಯಾಮವನ್ನು ಬಿಡುತ್ತಿದ್ದೇನೆ ಗೋಳಾಕಾರದ ಧ್ರುವೀಯ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ನೀವು ಕರ್ಲ್ ಆಫ್ A ಅನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾನು ಅದನ್ನು ತಪ್ಪಿಸಿಕೊಂಡೆ A ನ ನಿರ್ದೇಶನವು phi ಕ್ಯಾಪ್ ಆಗಿದೆ ಆದ್ದರಿಂದ B ಎಂಬುದು A ಯ ಕರ್ಲ್ ಆಗಿದ್ದು ಗೋಳಾಕಾರದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಕರ್ಲ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ನೀವು ಹೇಗೆ ಬೇಕಾದರೂ ಕಂಡುಹಿಡಿಯಬಹುದು ನಾನು B ಗಾಗಿ ಅಂತಿಮ ಸೂತ್ರವನ್ನು ಬರೆಯುತ್ತಿದ್ದೇನೆ ಎಂದರೆ ಹೊರಗೆ ಎಂದರೆ ಹೊರಗಡೆ r ಗ್ರೇಟರ್ ಧ್ಯಾನ್ R ಆದ್ದರಿಂದ B ಎಂಬುದು B ಈಕ್ವಲ್ಸ್ mu ನಾಟ್ r ಟು ದಿ ಪವರ್ 4 ಒಮೆಗಾ ಸಿಗ್ಮಾ ಬೈ 3 2 cos ಥೀಟಾ r ಕ್ಯಾಪ್ ಪ್ಲಸ್ sin ಥೀಟಾ ಥೀಟಾ ಕ್ಯಾಪ್ ಬೈ r ಕ್ಯೂಬ್ ಆಗಿದೆ ಇದು ಈ ಸಿಸ್ಟಮ್ಗೆ B ಮೌಲ್ಯವಾಗಿರುತ್ತದೆ ಇದನ್ನು ಲೆಕ್ಕಾಚಾರ ಮಾಡಲು ನಾನು ಇದನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನೀವು r ಗ್ರೇಟರ್ ಧ್ಯಾನ್ R ಮಾಡಬಹುದು ಆದ್ದರಿಂದ ಒಮ್ಮೆ ನಾವು B ಯೊಂದಿಗೆ ಮುಗಿದ ನಂತರ ನಾವು ಈಗ A ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಕ್ಷಮಿಸಿ ಈ ಗೋಳದ ಕಾರಣ ವಿದ್ಯುತ್ ಕ್ಷೇತ್ರ B 0R4ωσ3 2cosθrsinθ r3 ಆದ್ದರಿಂದ ನಾವು ಗಾಸ್ ನಿಯಮವನ್ನು ಸರಳವಾಗಿ ಬಳಸಬಹುದು ವಿದ್ಯುತ್ ಕ್ಷೇತ್ರ ನಾನು ಮತ್ತೆ ಈ ಗೋಳವನ್ನು ಚಿತ್ರಿಸುತ್ತಿದ್ದೇನೆ ಇದು ಸಿಗ್ಮಾ ಕೇವಲ ಒಂದು ಗಾಸಿಯನ್ ಮೇಲ್ಮೈಯನ್ನು ದೂರದಲ್ಲಿ ತೆಗೆದುಕೊಳ್ಳಿ ಈಗ ನೀವು ಅದನ್ನು ಸುಲಭವಾಗಿ ಬರೆಯಬಹುದು E ಡಾಟ್ ds ಈಗ ಸಿಗ್ಮಾ ಆಗಿದೆ ನೀವು ಇದನ್ನು 4 pi R ಸ್ಕ್ವೇರ್ ಸಿಗ್ಮಾ ಎಂದು ಬರೆಯಬಹುದು ಅಲ್ಲಿ R ಎಂಬುದು ತ್ರಿಜ್ಯವನ್ನು ನೀವು ಈ ರೀತಿ ಬರೆಯಬಹುದು R ಎಂಬುದು ಎಪ್ಸಿಲಾನ್ನಿಂದ ಭಾಗಿಸಲಾದ ತ್ರಿಜ್ಯವಾಗಿದೆ ಮತ್ತು ಇದನ್ನು E ಯಿಂದ 4 pi r ಸ್ಕ್ವೇರ್ ಸುಲಭವಾಗಿ ಮಾಡಬಹುದು ನಿಸ್ಸಂಶಯವಾಗಿ E ಯನ್ನು ರೇಡಿಯಲ್ ಆಗಿ ಹೊರಮುಖವಾಗಿ ನೀಡಲಾಗುತ್ತದೆ ಇದು ಎಪ್ಸಿಲಾನ್ ನಾಟ್ನಿಂದ 4 pi R ಸ್ಕ್ವೇರ್ಗೆ ಸಿಗ್ಮಾಗೆ ಸಮನಾಗಿರುತ್ತದೆ ಮತ್ತು ಇದು ನಿಮಗೆ E ಅನ್ನು ನೀಡುತ್ತದೆ ಆದ್ದರಿಂದ ನಾವು E ಅನ್ನು ಪಡೆದುಕೊಂಡಿದ್ದೇವೆ ನಾವು B ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಪಾಯಿಂಟಿಂಗ್ ವೆಕ್ಟರ್ ಅನ್ನು S ಈಗ 1 ಓವರ್ mu ನಾಟ್ E ಕ್ರಾಸ್ B ಆಗಿದೆ 4πR2o E R20r2 r S 10 E× B ಆದ್ದರಿಂದ ಇದು ಈಗ ವೆಕ್ಟರ್ ಉತ್ಪನ್ನವಾಗಿದೆ ಮತ್ತು ನಾವು ಅದನ್ನು ಲೆಕ್ಕಾಚಾರ ಮಾಡುತ್ತೇವೆ ನೀವು ಅದನ್ನು ಲೆಕ್ಕಾಚಾರ ಮಾಡಿ ನಾನು ಅಂತಿಮ ರೂಪವನ್ನು ಬರೆಯುತ್ತಿದ್ದೇನೆ ಪ್ರತಿಯೊಂದು ಚಿಹ್ನೆಯನ್ನು ನೋಡಿಕೊಳ್ಳಿ S ಈಗ R ಟು ದಿ ಪವರ್ ಆಫ್ 6 ಒಮೆಗಾ ಸಿಗ್ಮಾ ಸ್ಕ್ವೇರ್ sin ಥೀಟಾ ಡಿವೈಡೆಡ್ ಬೈ 3 r ಟು ದಿ ಪವರ್ ಆಫ್ 5 ಎಪ್ಸಿಲಾನ್ ನಾಟ್ phi ಕ್ಯಾಪ್ S R62sinθ3r50 ಈಗ ನಾವು ಬಳಸುತ್ತಿದ್ದೇವೆ ಪ್ರಶ್ನೆಯಲ್ಲಿ ಏನು ನೀಡಲಾಗಿದೆ ಅದನ್ನು ಗೋಳದ ಹೊರಗೆ ನೀಡಲಾಗಿದೆ ಆದ್ದರಿಂದ ಸಣ್ಣ r ಅನ್ನು R ಗೆ ಸ್ವಲ್ಪ ಹೊರಗೆ ಇರಿಸಿ ಮತ್ತು ನಂತರ ಇದು S ಈಕ್ವಲ್ಸ್ ಒಮೆಗಾ ಸಿಗ್ಮಾ ಸ್ಕ್ವೇರ್ R sin theta ಡಿವೈಡೆಡ್ ಬೈ 3 ಎಪ್ಸಿಲಾನ್ ನಾಟ್ ಆಗಿದೆ When rR S 2Rsinθ30 ಆದ್ದರಿಂದ ಇದು ಉತ್ತರವನ್ನು ಸೂಚಿಸುವ ವೆಕ್ಟರ್ ಕಾರಣ ಮತ್ತು ದಿಕ್ಕು phi ಆಗಿದೆ ಆದ್ದರಿಂದ ಇದು ಪರಿಹಾರವಾಗಿದೆ ಇದು ಪರಿಹಾರದ ಸೆಟ್ ಅಥವಾ ಪ್ರಶ್ನೆ ಸೆಟ್ನ ಆಯ್ಕೆ ಸಂಖ್ಯೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ಉತ್ತರವಾಗಿತ್ತು ಈಗ ನಾವು ಪ್ರಶ್ನೆ ಸಂಖ್ಯೆ 6 ಕ್ಕೆ ಹೋಗುತ್ತೇವೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ 6 ಏನ್ ಹೇಳುತ್ತದೆ ಎಂದರೆ ತ್ರಿಜ್ಯದ r ನೊಂದಿಗೆ ಉದ್ದವಾದ ಸೊಲೀನಾಯ್ಡ್ ಪ್ರತಿ ಯೂನಿಟ್ ಉದ್ದಕ್ಕೆ n ತಿರುಗುತ್ತದೆ ಮತ್ತು 0 ಗೆ ಸಮಾನವಾದ ಸಮಯದಲ್ಲಿ ನಾನು ವಿದ್ಯುತ್ ಅನ್ನು ಒಯ್ಯುತ್ತದೆ ಹಾಗಾಗಿ ನಾನು phi ನಿರ್ದೇಶನದಲ್ಲಿದ್ದೇನೆ ತೆಗೆದುಕೊಳ್ಳಿ ನಾನು I ದಿಕ್ಕಿನ ಸುತ್ತಲೂ ಚಲಿಸುತ್ತಿದ್ದೇನೆ ಮತ್ತು ಆದರೆ ಮತ್ತು ಕರೆಂಟ್ ಬದಲಾಗುತ್ತಿದೆ ಎಂದರೆ t ಯ ಕಾರ್ಯವಾಗಿ I ಎಂದು ಕರೆಂಟ್ ಅನ್ನು ನೀಡಲಾಗುತ್ತದೆ ಇದು I not ಗೆ ಸಮನಾಗಿರುತ್ತದೆ ಮತ್ತು alpha t ಗೆ ರೇಖಾತ್ಮಕವಾಗಿ ಹೆಚ್ಚಾಗುತ್ತದೆ ಸಿಲಿಂಡರಾಕಾರದ ಮೇಲ್ಮೈಯ ಹೊರಗೆ ಬದಲಾವಣೆಗಳು I ಈಕ್ವಲ್ಸ್ I ನಾಟ್ ಪ್ಲಸ್ ಆಲ್ಫಾ t ನಂತರ ಸೊಲೆನಾಯ್ಡ್ನ ಸಿಲಿಂಡರಾಕಾರದ ಮೇಲ್ಮೈಯೊಳಗೆ ಸೂಚಿಸುವ ವೆಕ್ಟರ್ ಆಗಿರುತ್ತದೆ ItI0αt ನಾವು ಒಳಗೆ ಲೆಕ್ಕಾಚಾರ ಮಾಡಬೇಕೆಂದು ಮತ್ತೊಮ್ಮೆ ನೀವು ನೋಡುತ್ತೀರಿ ಆದ್ದರಿಂದ ನಾವು ಸಣ್ಣ r ಅನ್ನು ನಂತರ ಕ್ಯಾಪಿಟಲ್ R ಗೆ ಸಮನಾಗಿರುತ್ತದೆ ಆದ್ದರಿಂದ ಮತ್ತೆ ನಾವು E B ಅನ್ನು ಲೆಕ್ಕ ಹಾಕಬೇಕು ಮತ್ತು ನಂತರ E ಮತ್ತು B ನ ಅಡ್ಡ ಉತ್ಪನ್ನವನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ದೀರ್ಘವಾದ ಸೊಲೆನಾಯ್ಡ್ಗೆ ಇನ್ಫಿನಿಟಿ ಉದ್ದದ ಸೊಲೀನಾಯ್ಡ್ ಕಾಂತಕ್ಷೇತ್ರವನ್ನು mu ನಾಟ್ n I z ಕ್ಯಾಪ್ ಎಂದು ನೀಡಲಾಗಿದೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ನಾನು phi ದಿಕ್ಕಿನಲ್ಲಿದೆ ಆದ್ದರಿಂದ mu ನಾಟ್ n I z ಕ್ಯಾಪ್ B0nI z ಈಗ I ಈಗ t ನ ಕಾರ್ಯವಾಗಿದೆ ಆದ್ದರಿಂದ ಪ್ರಸ್ತುತದಲ್ಲಿನ ಬದಲಾವಣೆಯು ವಾಸ್ತವವಾಗಿ ಕಾಂತೀಯ ಕ್ಷೇತ್ರವನ್ನು ಬದಲಾಯಿಸುತ್ತದೆ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಕಾಂತಕ್ಷೇತ್ರದಲ್ಲಿನ ಈ ಬದಲಾವಣೆಯು ವಾಸ್ತವವಾಗಿ ವಿದ್ಯುತ್ ಕ್ಷೇತ್ರವನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ E ಡಾಟ್ dl ಎಂದು ನೀಡಲಾದ ವಿದ್ಯುತ್ ಕ್ಷೇತ್ರವು ಮೈನಸ್ d ಬೈ B ಡಾಟ್ d s ಗೆ ಸಮಾನವಾಗಿರುತ್ತದೆ ಈ ಸಣ್ಣ ವೃತ್ತವನ್ನು S ತ್ರಿಜ್ಯದ a ಎಂದು ತೆಗೆದುಕೊಳ್ಳಿ ಮತ್ತು ನಾವು ಅದನ್ನು E ಟು 2 pi s ವರೆಗೆ ಲೆಕ್ಕ ಹಾಕಬಹುದು ಇದು ಮೈನಸ್ dB ಬೈ dt ಡಾಟ್ pi s ಸ್ಕ್ವೇರ್ಗೆ ಸಮನಾಗಿರುತ್ತದೆ ಮತ್ತು dB ಬೈ dt ಈಗ mu not n dI ಬೈ dt ಆಗಿರುತ್ತದೆ E πs2 dBdt0ndIdt ಮತ್ತು ಸಮೀಕರಣ 1 ರಿಂದ ನಾವು ನೇರವಾಗಿ dB ಬೈ dt ಎಂದು ಬರೆಯಬಹುದು ಇದು mu ನಾಟ್ n ಆಲ್ಫಾಗೆ ಸಮನಾಗಿರುತ್ತದೆ dBdt0nα ಆದ್ದರಿಂದ E ಅನ್ನು ನಂತರ ಮೈನಸ್ mu ನಾಟ್ n ಆಲ್ಫಾ R ಬೈ 2 ಗೆ ಸಮನಾಗಿರುತ್ತದೆ ಅಲ್ಲಿ R ಎಂಬುದು ಸೊಲೆನಾಯ್ಡ್ನ ತ್ರಿಜ್ಯವಾಗಿದೆ ವಾಸ್ತವವಾಗಿ ಅದು ಫಿ ಕ್ಯಾಪ್ನಂತಿದೆ ಈಗ ನಾವು ಪಾಯಿಂಟಿಂಗ್ ವೆಕ್ಟರ್ ಅನ್ನು ಲೆಕ್ಕ ಹಾಕಬೇಕು ಹಿಂದಿನ ಸ್ಲೈಡ್ನಲ್ಲಿ B ಅನ್ನು ಈಗಾಗಲೇ ನೀಡಲಾಗಿದೆ ಆದ್ದರಿಂದ S ಅನ್ನು ಮತ್ತೆ E ಕ್ರಾಸ್ B ಡಿವೈಡೆಡ್ ಬೈ mu ನಾಟ್ ಆಗಿದೆ ಇದನ್ನು ಮೈನಸ್ mu ನಾಟ್ n ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ 2 ಇಂಟು I ನಾಟ್ ಪ್ಲಸ್ ಆಲ್ಫಾ t r ಕ್ಯಾಪ್ ಎಂದು ನೀಡಲಾಗುತ್ತದೆ E 0nαR2 S ER0 0n22 I0αtr ಆದ್ದರಿಂದ ಇದು ಒಳಗೊಂಡಿರುವ ರೇಡಿಯಲ್ ಆಗಿದೆ ನಾನು ಭೌತಿಕ ವಿವರಣೆಯನ್ನು ಬಿಡುತ್ತೇನೆ ಸರ್ ಅವರು ಇದರ ಮೇಲೆ ಭೌತಿಕ ವಿವರಣೆಯನ್ನು ನಿಮಗೆ ವಿವರಿಸುತ್ತಾರೆ ಆದ್ದರಿಂದ ಇದೀಗ ಎರಡು ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಅದರಲ್ಲಿ ಒಂದು ಸಮಸ್ಯೆ ತಿರುಗುವ ಈ ಗೋಳಕ್ಕೆ ಸಂಬಂಧಿಸಿದೆ ಮತ್ತು ಇನ್ನೊಂದು ಸೊಲೀನಾಯ್ಡ್ ಮತ್ತು ಕರೆಂಟ್ ಹೆಚ್ಚುತ್ತಿರುವ ಸಮಸ್ಯೆ ಹಿಂದಿನ ಸಂದರ್ಭದಲ್ಲಿ ಪಾಯಿಂಟಿಂಗ್ ವೆಕ್ಟರ್ phi ದಿಕ್ಕಿನಲ್ಲಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಅದು ಸುತ್ತಲೂ ಹೋಗುತ್ತದೆ ಅದು ತನ್ನ ಮೇಲೆಯೇ ಗಾಳಿ ಬೀಸುವುದನ್ನು ನೀವು ನೋಡಬಹುದು ಮತ್ತು ಯಾವುದೇ ಶಕ್ತಿಯು ಒಳಗೆ ಹೋಗುವುದಿಲ್ಲ ಅಥವಾ ಹೊರಹೋಗುವುದಿಲ್ಲ ಮತ್ತೊಂದೆಡೆ ಸೊಲೆನಾಯ್ಡ್ ಶಕ್ತಿಯಲ್ಲಿ ಪಾಯಿಂಟಿಂಗ್ ವೆಕ್ಟರ್ ಬರುತ್ತದೆ ನೀವು ನೆನಪಿಸಿಕೊಂಡಂತೆ ವೆಕ್ಟರ್ ವಾಸ್ತವವಾಗಿ ಒಂದು ಭೌತಿಕ ಪ್ರಮಾಣವಾಗಿದ್ದು ಪ್ರತಿ ಘಟಕದ ಪ್ರದೇಶಕ್ಕೆ ಎಷ್ಟು ಶಕ್ತಿಯು ಹರಿಯುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈಗ ಹಿಂದಿನ ಪ್ರಕರಣದಲ್ಲಿ ಗೋಳದ ಸಂದರ್ಭದಲ್ಲಿ ಅದು ಸುತ್ತುತ್ತಿರುವ ಕಾರಣದಿಂದ ನೀವು ನೋಡಬಹುದು ಅಥವಾ ಸ್ವತಃ ಯಾವುದೇ ಶಕ್ತಿಯು ಹೊರಹೋಗುವುದಿಲ್ಲ ಅಥವಾ ಈ ವ್ಯವಸ್ಥೆಗೆ ಬರುವುದಿಲ್ಲ ಮತ್ತೊಂದೆಡೆ ವಿದ್ಯುತ್ ಪ್ರವಾಹವು ಹೆಚ್ಚಾದಂತೆ ಸೊಲೆನಾಯ್ಡ್ನಲ್ಲಿ ಒಳಗಿನ ಕ್ಷೇತ್ರವು ಹೆಚ್ಚಾಗುತ್ತದೆ ಮತ್ತು B ಕ್ಷೇತ್ರವು ಹೆಚ್ಚಾಗುತ್ತಿದ್ದರೆ ಆ ಕಾಂತಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಹೆಚ್ಚುತ್ತಿದೆ ಮತ್ತು ಅದನ್ನು ಈ ಪಾಯಿಂಟಿಂಗ್ ವೆಕ್ಟರ್ ಮೂಲಕ ತರಲಾಗುತ್ತದೆ ಈಗ ನಾವು ಮುಂದಿನ ಎರಡು ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ವಿದ್ಯಾರ್ಥಿ ಮೂರನೆಯ ಪ್ರಶ್ನೆ A ತ್ರಿಜ್ಯದ ಎರಡು ದೊಡ್ಡ ವೃತ್ತಾಕಾರದ ಪ್ಲೇಟ್ಗಳನ್ನು ಪರಿಗಣಿಸಿ ಪ್ಲೇಟ್ಗಳ ನಡುವಿನ ಅಂತರವು d ಆಗಿರುವ ಕೆಪಾಸಿಟರ್ ಅನ್ನು ರೂಪಿಸುತ್ತದೆ ಆದ್ದರಿಂದ ಇದು ಹೀಗಿದೆ ಇದು ಎರಡು ಪ್ಲೇಟ್ಗಳಿವೆ ಎರಡೂ ಚಾರ್ಜ್ Q 0 ಅನ್ನು ಹೊತ್ತಿದೆ ಮುಂದಿನದು ಕೆಲವು ಮೈನಸ್ Q 0 ಅನ್ನು ಹೊತ್ತಿದೆ ಮತ್ತು ಅವು R ದೂರದಲ್ಲಿವೆ ಮತ್ತು ನಾವು ಇಲ್ಲಿ ಎಲ್ಲೋ ಲೆಕ್ಕ ಹಾಕಬೇಕು ಇದು ಪಾಯಿಂಟ್ P ಮತ್ತು ನಾವು ಲೆಕ್ಕ ಹಾಕಬೇಕು ಅವುಗಳು ತಮ್ಮ ಮಧ್ಯದ ಮೂಲಕ ಹಾದುಹೋಗುವ ತೆಳುವಾದ ತಂತಿಯಿಂದ ಸಂಪರ್ಕಗೊಂಡಿದ್ದರೆ ತಂತಿಯ ಮೂಲಕ ಹರಿಯುವ ಪ್ರಸ್ತುತ ಪ್ರಾರಂಭ ನಿಸ್ಸಂಶಯವಾಗಿ ಕೆಳಗಿನ ಪ್ಲೇಟ್ನಿಂದ ಮೇಲಿನ ಪ್ಲೇಟ್ಗೆ ಇಲ್ಲಿಂದ ಅಲ್ಲಿಗೆ ಕರೆಂಟ್ ಹರಿಯುತ್ತದೆ ತಂತಿಯ ಪ್ರತಿರೋಧವು R ಆಗಿದ್ದರೆ ಈ ತಂತಿಯ ಪ್ರತಿರೋಧವನ್ನು R ನೀಡಲಾಗುತ್ತದೆ P ಪಾಯಿಂಟ್ನಲ್ಲಿ ತಂತಿಯಿಂದ S ದೂರದಲ್ಲಿರುವ ಕಾಂತೀಯ ಕ್ಷೇತ್ರ ಯಾವುದು ಮತ್ತು ಈ ಬಿಂದು S ಅನ್ನು ಹೊರತುಪಡಿಸಿ ಆದ್ದರಿಂದ ಇದು ಅರ್ಥದಲ್ಲಿ S ಆಗಿದೆ ಇದು ಮೈನಸ್ Q 0 ಆಗಿದೆ ಸರಿ ಆದ್ದರಿಂದ ಹೇಗೆ ಮುಂದುವರೆಯುವುದು ಆದ್ದರಿಂದ ನಾವು ಈ ರೀತಿ ಮುಂದುವರಿಯುತ್ತೇವೆ ಇದು ಸಮಸ್ಯೆ ಸಂಖ್ಯೆ 7 ಆಗಿದೆ ನಮಗೆ V ಈಕ್ವಲ್ಸ್ I R ಗೆ ತಿಳಿದಿದೆ ಮತ್ತು V ಬೈ R ಈಕ್ವಲ್ಸ್ I ಅದು ಈಕ್ವಲ್ಸ್ dt ಬೈ dQ ಆಗಿದೆ ಮತ್ತು ಇದು ನಮಗೆ Q ನೀಡುತ್ತದೆ VIR VRI dQdt QCR ಮತ್ತು ಇದನ್ನು ನಾವು ಮೈನಸ್ Q ಬೈ CR ಗೆ ಸಮಾನವಾಗಿ ಪರಿಹರಿಸಬಹುದು ಚಾರ್ಜ್ ಕಡಿಮೆಯಾಗುತ್ತಿದೆ ಅದಕ್ಕಾಗಿಯೇ ನಾವು Q ಅನ್ನು ಮೈನಸ್ Q ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಚಾರ್ಜ್ ಇಲ್ಲಿಂದ ಅಲ್ಲಿಗೆ ಹರಿಯುತ್ತದೆ ಅದು ಮೈನಸ್ Q ಆಗಿದೆ ಆದ್ದರಿಂದ ಇದು ನಿಮಗೆ dQ ಅನ್ನು ನೀಡುತ್ತದೆ Q ಇದು RC ಯಿಂದ ಮೈನಸ್ dt ಗೆ ಸಮನಾಗಿರುತ್ತದೆ ಮತ್ತು ನೀವು 0 ಗೆ ಸಮಾನವಾದಾಗ ನೀವು Q 0 ಅನ್ನು ಹೊಂದಿರುವಾಗ ನೀವು ಅದನ್ನು ಲೆಕ್ಕ ಹಾಕಬಹುದು t ಕೆಲವೊಮ್ಮೆ t ಇದು Q ಆಗಿದ್ದರೆ ನೀವು ln Q ಬೈ Q 0 ಈಕ್ವಲ್ಸ್ ಮೈನಸ್ t ಬೈ RC ಅದು ನನಗೆ Q ಈಕ್ವಲ್ಸ್ Q 0 e ಟು ದಿ ಪವರ್ ಆಫ್ t ಬೈ RC ಆಗುತ್ತದೆ Q0QdQQ 0t dtCR lnQQ0 tRC QQ0e tRC ಇದರರ್ಥ ಚಾರ್ಜ್ ಯಾವುದೇ ಸಮಯದಲ್ಲಿ t ಆಗಿದೆ ಇದನ್ನು t ಎಂದು ತೆಗೆದುಕೊಳ್ಳಿ ಅಂದರೆ ಈ ಪ್ಲೇಟ್ ಕೆಳಗಿನ ಪ್ಲೇಟ್ನಿಂದ ನನ್ನ ಚಾರ್ಜ್ ಸಮಯದೊಂದಿಗೆ ಕಡಿಮೆಯಾಗುತ್ತಿದೆ ಅಂದರೆ ಕರೆಂಟ್ ಹೆಚ್ಚುತ್ತಿರುವಂತೆ ಅಂದರೆ ಅದೇ ಆದ್ದರಿಂದ ಈಗ ನಾವು ಮೊದಲು E ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಇವುಗಳು ನನ್ನ ಫಲಕಗಳು ಚಾರ್ಜ್ ಪ್ಲಸ್ Q 0 ಮತ್ತು ಮೈನಸ್ Q 0 ಅನ್ನು ಹೊತ್ತೊಯ್ಯುತ್ತವೆ ಈಗ ಯಾವುದೇ ಹಂತದಲ್ಲಿ ನಮಗೆ ತಿಳಿದಿದೆ ನಿಸ್ಸಂಶಯವಾಗಿ ಈ ರೀತಿಯ ವಿದ್ಯುತ್ ಪಾಯಿಂಟಿಂಗ್ ಇರುತ್ತದೆ ಆದ್ದರಿಂದ ಯಾವುದೇ ಹಂತದಲ್ಲಿ ನಾವು ಹಾಳೆಯ ವಿದ್ಯುತ್ ಕ್ಷೇತ್ರವನ್ನು ತಿಳಿದಿದ್ದೇವೆ ಅಥವಾ E ಈಕ್ವಲ್ಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇದು ಮೊದಲ ಪ್ಲೇಟ್ ನಿಂದಾಗಿ ಮತ್ತು ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇದು ಎರಡನೇ ಪ್ಲೇಟ್ ನಿಂದಾಗಿ ಮತ್ತು ಇವೆಲ್ಲವೂ z ಕ್ಯಾಪ್ನಲ್ಲಿ ಸಂಗ್ರಹಗೊಳ್ಳುತ್ತದೆ ನಾನು ನನ್ನ z ಅನ್ನು ಎಲ್ಲಿ ವ್ಯಾಖ್ಯಾನಿಸುತ್ತಿದ್ದೇನೆ ಅಲ್ಲಿ ನನ್ನ ನಿರ್ದೇಶಾಂಕ ವ್ಯವಸ್ಥೆಯು ಈ zxy ಯಂತಿದೆ ಆದ್ದರಿಂದ ಇದು ಪ್ಲಸ್ z ದಿಕ್ಕಿನಲ್ಲಿ ಹೋಗುತ್ತದೆ E20 20 z Et 0 z Et Q0e tRCa20 z ಆದ್ದರಿಂದ ನನ್ನ E ಕ್ಷೇತ್ರವು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ z ಕ್ಯಾಪ್ ಆಗಿರುತ್ತದೆ ಈಗ ನೀವು E ಅನ್ನು ಯಾವುದೇ ಸಮಯದಲ್ಲಿ t ಬರೆಯಬಹುದು ಏಕೆಂದರೆ ಚಾರ್ಜ್ ಕೊಳೆಯುತ್ತಿದೆ ಆದ್ದರಿಂದ ನಾವು ಅದನ್ನು E t ಮತ್ತು ಸಿಗ್ಮಾ ಎಂದು ಬರೆಯಬಹುದು ಮತ್ತು ನಾವು ಅದನ್ನು ಯಾವುದೇ ಸಮಯದಲ್ಲಿ ಬರೆಯಬಹುದು t ಇಲ್ಲಿ ಉಳಿದಿರುವ ಚಾರ್ಜ್ Q ನಾಟ್ E ಟು ದಿ ಪವರ್ ಮೈನಸ್ t ಬೈ RC ಬೈ ಏರಿಯಾ ಮತ್ತು ಪ್ರದೇಶವು pi a ಸ್ಕ್ವೇರ್ ಎಪ್ಸಿಲಾನ್ ನಾಟ್ z ಕ್ಯಾಪ್ ಆಗಿದೆ ಆದ್ದರಿಂದ ಇದು ನನ್ನ ವಿದ್ಯುತ್ ಕ್ಷೇತ್ರವಾಗಿದೆ ಆದ್ದರಿಂದ ನೀವು ಈಗ ಇಲ್ಲಿ ಒಂದು ವಿಷಯವನ್ನು ಗಮನಿಸಿ ಕಾಂತಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ವಿದ್ಯುತ್ ಕ್ಷೇತ್ರದಲ್ಲಿನ ಈ ಬದಲಾವಣೆಯು ಕೆಲವು ಕಾಂತೀಯ ಕ್ಷೇತ್ರವನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದಲ್ಲಿನ ಈ ಬದಲಾವಣೆಯಿಂದಾಗಿ ನಾವು ಮೊದಲು ಕಾಂತಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಕಾಂತಕ್ಷೇತ್ರಕ್ಕೆ ಎರಡನೇ ಕೊಡುಗೆಯು ಪ್ರಸ್ತುತ I ಅನ್ನು ಸಾಗಿಸುವ ಈ ತಂತಿಯ ಕಾರಣದಿಂದಾಗಿರುತ್ತದೆ ಆದ್ದರಿಂದ ಕಾಂತಕ್ಷೇತ್ರಕ್ಕೆ ಎರಡು ಕೊಡುಗೆಗಳು ಇರುತ್ತವೆ ಮೊದಲ ಕಾರಣ ಈ ಸಮಯದಲ್ಲಿ ವಿಭಿನ್ನ ವಿದ್ಯುತ್ ಕ್ಷೇತ್ರ ಮತ್ತು ಎರಡನೆಯದು ತಂತಿಯ ಮೂಲಕ ಹರಿಯುವ ಈ ಪ್ರವಾಹದಿಂದಾಗಿ ಆದ್ದರಿಂದ ನೀವು ಇಲ್ಲಿ ಎರಡನ್ನೂ ಒಂದೊಂದಾಗಿ ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಮೊದಲು ನಾನು ಈ ಸಮಯದ ಅವಲಂಬಿತ ವಿದ್ಯುತ್ ಕ್ಷೇತ್ರದಿಂದ ಪ್ರೇರಿತವಾದ ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲಿದ್ದೇನೆ ಆದ್ದರಿಂದ ಇಲ್ಲಿಂದ ನಾವು ನೇರವಾಗಿ del ಆಫ್ E ಬೈ del ಆಫ್ t ಅನ್ನು ಪ್ರೇರೇಪಿಸಬಹುದು ಆದ್ದರಿಂದ ಇದು 1 ಬೈ RC pi a ಸ್ಕ್ವೇರ್ ಎಪ್ಸಿಲಾನ್ ನಾಟ್ ನಾವು ಅದನ್ನು ಮೈನಸ್ 1 ಎಂದು ಬರೆಯಬಾರದು ನಾವು ಅದನ್ನು ಸರಳವಾಗಿ Q ನಾಟ್ E ಟು ದಿ ಪವರ್ ಆಫ್ ಮೈನಸ್ t ಬೈ R C ಯಿಂದ ಗುಣಿಸಿ ಆದ್ದರಿಂದ ಇದು ನಿರ್ದೇಶನಕ್ಕಾಗಿ dv ಬೈ dtz ಕ್ಯಾಪ್ ಆ ದಿಕ್ಕಿನಲ್ಲಿ ಆಗಿದೆ E∂t Q0e tRCRCπa20 z ಈಗ ಈ ಸಮಯದಲ್ಲಿ ಬದಲಾಗುತ್ತಿರುವ ವಿದ್ಯುತ್ ಕ್ಷೇತ್ರದಿಂದಾಗಿ ನಾವು ಕಾಂತೀಯ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ B ಡಾಟ್ dl ಈಕ್ವಲ್ಸ್ ಮು ನಾಟ್ ಎಪ್ಸಿಲಾನ್ ನಾಟ್ dE ಬೈ dt ಡಾಟ್ ds ಆಗಿದೆ ಆದ್ದರಿಂದ ಇದು ಕಾಂತೀಯ ಕ್ಷೇತ್ರವಾಗಿದ್ದು ಸಮಯ ಬದಲಾಗುವ ವಿದ್ಯುತ್ ಕ್ಷೇತ್ರದಿಂದ ನಾನು ಇಲ್ಲಿ ನೀಡಲಾದ ಕೆಲವು S ಅನ್ನು ತೆಗೆದುಕೊಳ್ಳೋಣ ಎಂದು ಮತ್ತೊಮ್ಮೆ ಸೆಳೆಯುತ್ತೇನೆ ಆದ್ದರಿಂದ B ಡಾಟ್ dl ಈಗ dl ಇಂದ phi ದಿಕ್ಕಿನಂತೆಯೇ ಇರುತ್ತದೆ ಆದ್ದರಿಂದ ಇದು phi ದಿಕ್ಕನ್ನು ನೀಡುತ್ತದೆ ದಿಕ್ಕು ಎಂಬುದನ್ನು ಇಲ್ಲಿ ಗಮನಿಸಬೇಕು ಆದ್ದರಿಂದ ಇದು B ಇಂಟು 2 pi s ಈಗ ಇದು mu ನಾಟ್ ಎಪ್ಸಿಲಾನ್ ನಾಟ್ ನಮ್ಮ ಹಿಂದಿನ ಸ್ಲೈಡ್ನಲ್ಲಿ ನಾವು d ಬೈ dt ಲೆಕ್ಕ ಹಾಕಿದ್ದೇವೆ ಮತ್ತು ಇದು ಇದಕ್ಕೆ ಸಮನಾಗಿರುತ್ತದೆ ds B2πs 00Q0e tRC0RCπa2×πs2 B 0Q0e tRC πs22πRC πa2s Bdis 0Q0e tRC s2πRC a2 ಆದ್ದರಿಂದ ನಾನು ಅದನ್ನು ಇಲ್ಲಿ ಬರೆಯುತ್ತೇನೆ Q 0 ಮೈನಸ್ ಚಿಹ್ನೆ e ಟು ದಿ ಪವರ್ ಮೈನಸ್ t ಬೈ RC ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ RC pi a ಸ್ಕ್ವೇರ್ ಅದು ಇಲ್ಲಿಂದ ಎಪ್ಸಿಲಾನ್ ಎಪ್ಸಿಲಾನ್ ರದ್ದುಗೊಳ್ಳುತ್ತದೆ ಮತ್ತು ds ಇರುತ್ತದೆ ಆದ್ದರಿಂದ ಇದು pi s ಸ್ಕ್ವೇರ್ ಆಗಿರುತ್ತದೆ ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದು ನನ್ನ B ಈಕ್ವಲ್ಸ್ ಮೈನಸ್ mu ನಾಟ್ Q 0 e ಟು ದಿ ಪವರ್ ಮೈನಸ್ t ಬೈ RC ಡಿವೈಡೆಡ್ ಬೈ 2 pi RC pi a ಸ್ಕ್ವೇರ್ pi s ಸ್ಕ್ವೇರ್ ಆಗಿದೆ ಆದ್ದರಿಂದ ಈ pi ಈ pi ಅನ್ನು ರದ್ದುಗೊಳಿಸುತ್ತದೆ ಮತ್ತು s ನ ಅಂಶವಿದೆ ಅದು ಬರುತ್ತದೆ ಇದು ಈ s ಅನ್ನು ರದ್ದುಗೊಳಿಸುತ್ತದೆ ಮತ್ತು ಇದು phi ಕ್ಯಾಪ್ನಲ್ಲಿರುತ್ತದೆ ಆದ್ದರಿಂದ ಇದು ನನ್ನ B ವೆಕ್ಟರ್ ಮೈನಸ್ mu 0 Q 0 e ಟು ದಿ ಪವರ್ ಮೈನಸ್ t ಬೈ RC ಡಿವೈಡೆಡ್ ಬೈ 2 pi RC pi a ಸ್ಕ್ವೇರ್ pi ಕ್ಯಾಪ್ ಆಗಿದೆ ಆದ್ದರಿಂದ ಇದು ಸಮಯ ಬದಲಾಗುವ ವಿದ್ಯುತ್ ಕ್ಷೇತ್ರದಿಂದಾಗಿ ಕೊಡುಗೆಯಾಗಿದೆ ಈಗ ಎರಡನೇ ಕೊಡುಗೆಯನ್ನು ನಾವು B ಸ್ಥಳಾಂತರ ಎಂದು ಬರೆಯೋಣ ನೀವು B ಸ್ಥಳಾಂತರ ಎಂದು ಹೇಳಬಹುದು ಇದು ಮೊದಲನೆಯದು ಈಗ ನಾವು ಎರಡನೇ B ಕೊಡುಗೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಅದು ಅದರ ಮೂಲಕ ಹರಿಯುವ ಕರೆಂಟ್ನಿಂದ ಮತ್ತೆ ಆಗುತ್ತದೆ ಮತ್ತೊಮ್ಮೆ ಅದೇ ಲೂಪ್ ಅನ್ನು s ಮಾಡಿ ಮತ್ತು ಮತ್ತೊಮ್ಮೆ ಆಂಪಿಯರ್ampere's ನಿಯಮವನ್ನು ಬಳಸಿ B ಡಾಟ್ dl ಈಕ್ವಲ್ಸ್ mu ನಾಟ್ ಅನ್ನು ನಾನು ಸುತ್ತುವರೆದಿದ್ದೇನೆ ಕರೆಂಟ್ ಹೆಚ್ಚುತ್ತಿದೆ ಈ ದಿಕ್ಕು ನಿಮಗೆ ತಿಳಿದಿದೆ ಆದ್ದರಿಂದ ಇದು B ಇಂಟು 2 pi s ಇದು ಈಗ mu ನಾಟ್ I ಈಸ್ dt ಬೈ dt ಗೆ ಸಮನಾಗಿದೆ ಆದ್ದರಿಂದ ಇದು ನಿಖರವಾಗಿರುವುದಕ್ಕಾಗಿ ನಾನು ಅದನ್ನು d ಬೈ dt Q ನಾಟ್ e ಟು ದಿ ಪವರ್ ಆಫ್ಮೈನಸ್ tau ಬೈ R C ಎಂದು ಬರೆಯುತ್ತೇನೆ ಮತ್ತು ನಾನು ಮಾಡ್ ಅನ್ನು ತೆಗೆದುಕೊಳ್ಳುತ್ತೇನೆ ಏಕೆಂದರೆ I ವಾಸ್ತವವಾಗಿ ಹೆಚ್ಚಾಗುತ್ತಿದೆ dl0I B 2πs0ddt Q0e tRC B 2πs 0Q0RC e tRC BI 0Q0e tRC2πRC s ಆದ್ದರಿಂದ ಇದು Q 0 ಬೈ R C e ಟು ದಿ ಪವರ್ ಮೈನಸ್ tau ಬೈ RC B ಟು 2 pi s ಆಗಿರುತ್ತದೆ ಆದ್ದರಿಂದ B ವೆಕ್ಟರ್ ಈಗ mu ನಾಟ್ Q ನಾಟ್ RC e ಟು ದಿ ಪವರ್ ಮೈನಸ್ t ಬೈ RC 2 pi RC s phi ಕ್ಯಾಪ್ ಆಗಿರುತ್ತದೆ ಇದು ಕರೆಂಟ್ I ಅನ್ನು ಹೇಳಲು ಕಾರಣವಾಗಿದೆ ಆದ್ದರಿಂದ B ಕಾರಣ I ನಾನು ಅದನ್ನು ಈ ರೀತಿ ಬರೆಯುತ್ತಿದ್ದೇನೆ ಈಗ ಒಟ್ಟು B ನಾವು B ಟಾಟ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ B ಒಟ್ಟು ಆದ್ದರಿಂದ B ಒಟ್ಟು ಈಗ mu ನಾಟ್ ಬೈ 2 pi RC Q ನಾಟ್ e ಟು ದಿ ಪವರ್ ಮೈನಸ್ t ಬೈ RC ಬೈ s phi ಕ್ಯಾಪ್ ಮೈನಸ್ mu ನಾಟ್ ಬೈ 2 pi RC Q ನಾಟ್ e ಟು ದಿ ಪವರ್ ಮೈನಸ್ t ಬೈ RC s ಬೈ a ಸ್ಕ್ವೇರ್ pi ಕ್ಯಾಪ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿರುವ ಪ್ರಮಾಣವನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದು mu ನಾಟ್ ಬೈ 2 pi R C Q ನಾಟ್ e ಟು ದಿ ಪವರ್ ಮೈನಸ್ t ಬೈ R C ಸಾಮಾನ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದನ್ನು ನಾವು 1 ಬೈ s ಮೈನಸ್ s ಬೈ a ಸ್ಕ್ವೇರ್ phi ಕ್ಯಾಪ್ ಮೂಲಕ ಬಿಟ್ಟಿದ್ದೇವೆ Btotal 02πRC Q0e tRCs 02πRCQ0e tRC sa2 Btotal 0Q0e tRC2πRC 1s sa2 ಆದ್ದರಿಂದ ಇದು B ವೆಕ್ಟರ್ ಆಗಿದೆ ನಾವು B ಅನ್ನು ಲೆಕ್ಕಾಚಾರ ಮಾಡಿರುವುದರಿಂದ ಈಗ ಇದನ್ನು ಮಾಡಲಾಗಿದೆ ಮತ್ತು ನೀವು C ಆಯ್ಕೆಯನ್ನು ನೋಡಬಹುದು ಇದನ್ನು ತೃಪ್ತಿಪಡಿಸಲಾಗಿದೆ ಈಗ ಪ್ರಶ್ನೆ ಸಂಖ್ಯೆ 8 ನಾವು ಈ ವ್ಯವಸ್ಥೆಗೆ ಪಾಯಿಂಟಿಂಗ್ ವೆಕ್ಟರ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ನಾವು E ಅನ್ನು ಲೆಕ್ಕ ಹಾಕಿದ್ದೇವೆ ನಾವು B ಅನ್ನು ಲೆಕ್ಕ ಹಾಕಿದ್ದೇವೆ ಈಗ ನಾವು s ಈಗ 1 ಬೈ mu ನಾಟ್ E ಕ್ರಾಸ್ B ಎಂದು ಬರೆಯುತ್ತೇವೆ ಆದ್ದರಿಂದ E ಈಕ್ವಲ್ಸ್ Q ನಾಟ್ e ಟು ದಿ ಪವರ್ ಮೈನಸ್ tau ಬೈ RC pi a ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು z ಕ್ಯಾಪ್ನಲ್ಲಿನ ವಿದ್ಯುತ್ ಕ್ಷೇತ್ರವಾಗಿದೆ ಈಗ s ಗೆ ಸಮಾನವಾಗಿರುತ್ತದೆ ಅದನ್ನು ಈ ರೀತಿ ಗುಣಿಸಿ ಆದ್ದರಿಂದ ಇದು Q ನಾಟ್ ಸ್ಕ್ವೇರ್ e ಟು ದಿ ಪವರ್ ಮೈನಸ್ 2 t ಬೈ RC ಡಿವೈಡೆಡ್ ಬೈ 2 pi RC a ಸ್ಕ್ವೇರ್ ಎಪ್ಸಿಲಾನ್ ನಾಟ್ 1 ಬೈ s ಮೈನಸ್ s ಬೈ a ಸ್ಕ್ವೇರ್ ಮತ್ತು ಇದು z ಕ್ಯಾಪ್ ಕ್ರಾಸ್ phi ಕ್ಯಾಪ್ ಆಗಿದ್ದು ಅದು s ವೆಕ್ಟರ್ ಆಗಿದೆ ಇದು s ವೆಕ್ಟರ್ ಈಕ್ವಲ್ಸ್ Q ನಾಟ್ s ಸ್ಕ್ವೇರ್ e ಟು ದಿ ಪವರ್ ಮೈನಸ್ 2 t RC ಬೈ 2 pi RC ಡಿವೈಡೆಡ್ ಬೈ 2 pi RC a ಸ್ಕ್ವೇರ್ ಎಪ್ಸಿಲಾನ್ ನಾಟ್ 1 ಬೈ s ಮೈನಸ್ s ಬೈ a ಸ್ಕ್ವೇರ್ ಮತ್ತು z ಕ್ರಾಸ್ phi ಮೈನಸ್ r ಕ್ಯಾಪ್ ಆಗಿದೆ S10 EB E Q0e tRCa20 z S Q02e 2tRC2πRC a20 1s sa2 z S Q02e 2tRC2πRC a201s sa2 r ಈಗ ಇದು ನಿಮ್ಮ ಪ್ರಶ್ನೆ ಸೆಟ್ನಿಂದ ಆಯ್ಕೆಗಳನ್ನು ನೋಡಬಹುದಾದ ಪಾಯಿಂಟಿಂಗ್ ವೆಕ್ಟರ್ ಆಗಿದೆ ಇದು ಆಯ್ಕೆಗಳಲ್ಲಿ ಒಂದಕ್ಕೆ ಹೊಂದಿಕೆಯಾಗುತ್ತದೆ RC ಯು ಸಮಯದ ಕಾನ್ಸ್ಟಂಟ್ ಎಂದು ಕರೆಯುವ ಒಂದು ವಿಷಯ ಅಸ್ಥಿರ ಸರ್ಕ್ಯೂಟ್ನ ಸಮಯ ಕಾನ್ಸ್ಟಂಟ್ ಎಂದು ನಾನು ಉಲ್ಲೇಖಿಸುತ್ತೇನೆ